ಶುಭೋದಯ ಗೆಳೆಯರೇ ನಾವು ಎಷ್ಟು ಪ್ರಮಾಣದ ಇಂಧನದ ಬಳಕೆಯು ಈ ಕ್ರೂಜ್ ಅಥವಾ ಲೊಯ್ಟ್ಟೆರ್ ಮಾಡುವಾಗ ಆಗುತ್ತದೆ ಎಂದು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ಈ ವಿಧಾನವು ವಿಮಾನದ ಪ್ರಕಾರದ ಮೇಲೆ ನಿರ್ಧಾರಿತವಾಗಿರುತ್ತದೆ ಎಂದು ನಾವು ತಿಳಿದಿದ್ದೇವೆ ನಾವು ಅದನ್ನು ನಿಖರವಾಗಿ ಉಪಯೋಗಿಸಿದರೆ ಯಾವ ಇಂಜಿನ್ನನ್ನು ಉಪಯೋಗಿಸಬಹುದು ಈಗ ಅದು ಜೆಟ್ ಚಾಲಿತ ಇಂಜಿನ್ ಆದರೆ R ನ್ನು ಈ ರೀತಿ ಬರೆಯುವುದು RVCLDlnWi 1Wi ಹಾಗೂ ಎಂಡುರನ್ಸ್ಗೆ ELDClnWi 1Wi ಅದೇ ರೀತಿ ಪ್ರೋಪೆಲ್ಲರ್ ಚಾಲಿತ ಇಂಜಿನಿಗೆ ಈ ರೀತಿ ನಮಗೆ ಗೊತ್ತಿದೆ RCLDlnWi 1Wi ಅದೇ ರೀತಿ ಎಂಡುರನ್ಸ್ಗೆ RCLD1VlnWi 1Wi ಇದನ್ನು ನಾವು ಕಂಡುಹಿಡಿದಿದ್ದೇವೆ ಅಲ್ಲವೇ ಮತ್ತು ನಮಗೆ ಬೇಕಾಗಿರುವುದು ಏನು ಜೆಟ್ ಇಂಜಿನ್ ಚಾಲಿತ ವಿಮಾನವನ್ನು ನಾವು ಗಮನಿಸಿದಾಗ ಹಾಗೂ ನಾನು 1 ಸ್ಥಳದಿಂದ 2 ಸ್ಥಳಕ್ಕೆ ಚಲಿಸಿದಾಗ ಎಂದರೆ ಅದು ಕ್ರೂಜ್ ನಲ್ಲಿ ನಿರ್ದಿಷ್ಟವಾದ ವೇಗದಲ್ಲಿ ಚಲಿಸುತ್ತದೆ ಎಂದುಕೊಳ್ಳೋಣ ಹಾಗಾದರೆ ಇಂಧನದ ಬಳಕೆಗಾಗಿ ನಾನು ಮೊದಲನೇ ಸೂತ್ರವನ್ನು ಉಪಯೋಗಿಸಿದರೆ R ಏನು ಎಷ್ಟು V ನಲ್ಲಿ ನಾನು ಕ್ರೂಜ್ ಮಾಡುತ್ತಿದ್ದೇನೆ C ಮೌಲ್ಯವು ಎಷ್ಟು ಹಾಗೂ LD ಮೌಲ್ಯ ಎಷ್ಟು ಎಂದು ನನಗೆ ಗೊತ್ತಿರಬೇಕು ಇವೆಲ್ಲವೂ ನನಗೆ ತಿಳಿದಮೇಲೆ ನಾನು ಸರಳವಾಗಿ Wi Wi 1 ಬರೆಯಬಹುದು ಹಾಗೂ ಅದು W2W1 ಆಗಿರುತ್ತದೆ ಈ ಚಿತ್ರವನ್ನು ಉಪಯೋಗಿಸಿದರೆ ಇದಕ್ಕೆ ಸಮಾನವಾಗಿರುತ್ತದೆ W2W1exp RCVLD ಹೀಗಾಗಿ ನನಗೆ ನಿಜವಾಗಿಯೂ ಮೌಲ್ಯವು ತಿಳಿದುಕೊಳ್ಳಬೇಕಾದರೆ ಅಂದರೆ ಈ ಸ್ಥಿತಿಯಲ್ಲಿ ಎಷ್ಟು ಪ್ರಮಾಣದ ಇಂಧನ ಬಳಕೆಯಾಗಿದೆ ನನಗೆ R ಮೌಲ್ಯವು ಅಂದರೆ ಎಷ್ಟು ರೇಂಜ್ ಇದು ಹಾರುತ್ತದೆ ಎಂದು ತಿಳಿದಿರಬೇಕು ಹಾಗೂ ಇದು ಜೆಟ್ ಚಾಲಿತ ಇಂಜಿನ್ ಆಗಿರುತ್ತದೆ ಈ ರೀತಿಯ ಇಂಜಿನಿಗೆ ತ್ರಸ್ಟ್ ಸ್ಪೆಸಿಫಿಕ್ ಫ್ಯೂಲ್ ಕನ್ಸುಂಪ್ಷನ್ ಎಷ್ಟು ಆಗಿರುತ್ತದೆ ಹಾಗೂ ಇವೆಲ್ಲವೂ ಪ್ರಾರ್ಥಮಿಕ ವಾದ ಸಮಸ್ಯೆಗಳು ಎಂಬುದನ್ನು ನೀವು ಮರೆಯಬಾರದು ಸ್ವಲ್ಪ ಪ್ರಮಾಣದ ಅಂದಾಜುಗಳು ಇಲ್ಲಿ ಇಂದಿನ ಮಾಹಿತಿಗಳ ಆಧಾರದ ಮೇಲೆ ಇವೆ ನಿಮಗೆ ತಿಳಿದಿರುವ ಹಾಗೆ V ಎಷ್ಟು ವೇಗದಲ್ಲಿ ನಾನು ಕ್ರೂಜ್ ಮಾಡಲಿದ್ದೇನೆ ಹಾಗೂ ಇಲ್ಲಿ ಪ್ರಮುಖವಾದ ಪ್ರಶ್ನೆಯೇನೆಂದರೆ ಯಾವ LD ನಲ್ಲಿ ನಾನು ಹಾರಬೇಕು ಒಂದು ನಿರ್ದಿಷ್ಟವಾದ LD ಮೌಲ್ಯಕೆ ನಾವು ವಿವರವಾಗಿ ಸ್ವಲ್ಪ ಸಮಯದ ನಂತರ ಚರ್ಚಿಸೋಣ ನಾವು ಈಗಾಗಲೇ ಒಂದು ಆಯ್ಕೆ ಮಾಡಿರುವ LD ಗೆ ಅರ್ಥಮಾಡಿಕೊಂಡಿದ್ದೇವೆ ನಮ್ಮ ಗಮನವನ್ನು C ಅಂದರೆ ತ್ರಸ್ಟ್ ಸ್ಪೆಸಿಫಿಕ್ ಫ್ಯೂಲ್ ಕನ್ಸುಂಪ್ಷನ್ ಮೇಲೆ ಮಾಡೋಣ ಮತ್ತೆ ಟ್ರಸ್ಟ್ ಸ್ಪೆಸಿಫಿಕ್ ಫ್ಯೂಲ್ ಕನ್ಸುಂಪ್ಷನ್ ಅಂದರೆ ಏನು ಎಂದು ನೋಡೋಣ ಹಾಗೂ ಇದು ಜೆಟ್ಗೆ ಎಂದು ನೆನಪಿಸಿಕೊಂಡರೆ ಅದನ್ನು ನಾವು ಇಂಧನ ಬಳಕೆಯ ತೂಕವು ಪ್ರತಿ ತಸ್ಟ್ ಪ್ರತಿ ಸಮಯಕ್ಕೆ ಎಂದು ವ್ಯಾಖ್ಯಾನಿಸುತ್ತೇವೆ ಹೀಗಾಗಿ ಸಾಮಾನ್ಯ ನೀವು ಗಮನಿಸಿದರೆ Ct ಇಂಧನ ಬಳಕೆಯ ಗತಿ ಪ್ರತಿ ತಸ್ಟ್ ಗೆ ಆಗಿರುತ್ತದೆ ಹಾಗೂ ಈ ಮುಂಚೆ ನೀಡಿರುವ ಟಿಪ್ಪಣಿಗಳು ಅಥವಾ ಲಭ್ಯವಿರುವ ವಿನ್ಯಾಸದ ಚಿತ್ರಗಳನ್ನು ನೀವು ಗಮನಿಸಿದರೆ ಅವೆಲ್ಲವೂ FPS ಆಯಾಮನಲ್ಲಿ ಅಥವಾ ಅಸಾಮಾನ್ಯವಾದ ಆಯಾಮಗಳಲ್ಲಿ ಇರುತ್ತದೆ ಹಿಂದಿನ ಪುಸ್ತಕಗಳನ್ನು ನೀವು ಓದಿದರೆ ಇವಾಗಿನ ಪುಸ್ತಕಗಳಲ್ಲಿ ಸಹ FPS ಆಯಾಮ ಉಪಯೋಗಿಸುತ್ತಾರೆ ಹಾಗೂ ಅದನ್ನು SI ಆಯಾಮನಲ್ಲಿ ಪರಿವರ್ತಿಸಲು ಪ್ರಯತ್ನಿಸಿದ್ದಾರೆ ಆದರೆ ಈ ಎಲ್ಲ ಸಾಧನಗಳನ್ನು ನೀವು ಗಮನಿಸಿದರೆ ಜಿಗ್ಸ್ ಮತ್ತು ಫಿಕ್ಸಚರ್ಸ್ ಗಳನ್ನು ಈಗಾಗಲೇ ತಯಾರು ಮಾಡಲಾಗಿದೆ ಅವುಗಳನ್ನು FPS ವ್ಯವಸ್ಥೆಯ ಪ್ರಕಾರ ಮಾಡಲಾಗಿದೆ ಹೀಗಾಗಿ ಅವುಗಳನ್ನು SI ಆಯಾಮಗಳಲ್ಲಿ ಪರಿವರ್ತಿಸಲು ಪ್ರತಿರೋಧಕ ಆಗುತ್ತಿದೆ ಆದರೆ ಪರಿಸ್ಥಿತಿಯು ಬದಲಾಗುತ್ತಿದೆ ಬಹಳಷ್ಟು ಪುಸ್ತಕಗಳು ಅವಶ್ಯಕ ಕ್ಯಾಲಿಬ್ರೇಶನ್ ಹಾಗೂ ಪರಸ್ಪರ ಸಂಬಂಧವನ್ನು FPS ಆಯಾಮಗಳಲ್ಲಿ ಹೇಳುತ್ತವೆ ನಾನು ಕೂಡ FPS ಆಯಾಮ ಜಾಗರೂಕತೆಯಿಂದ ಉಪಯೋಗಿಸುತ್ತೇನೆ ಏಕೆಂದರೆ ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬಹುದು ನೀವು ಗಮನಿಸಿರಬಹುದು ಬಹಳಷ್ಟು ಪುಸ್ತಕಗಳಲ್ಲಿ Cನನ್ನು ಒಂದು ಪೌಂಡ್ ಇಂಧನ ಪ್ರತಿ ಗಂಟೆ ಪ್ರತಿ ಪೌಂಡ್ ಇಂಧನ ಆಗಿರುತ್ತದೆ ಅಂದರೆ ಇದು ಇಂಧನ ಬಳಕೆ ಗತಿ ಹಾಗೂ ಪ್ರತಿ ಪೌಂಡ್ ನಲ್ಲಿ ಇರುವ ತಸ್ಟ್ ಇದನ್ನು ನಾನು ವಿವರಿಸಿ ಬರೆದಾಗ ನೀವು ನೋಡಬಹುದು ಇದರ ಆಯಾಮ ಒಂದು ಅನುಪಾತ ಗಂಟೆ ಆಗಿರುತ್ತದೆ ಉದಾಹರಣೆಗೆ ಇಂತಹ ಸ್ಥಿತಿಯಲ್ಲಿ C ಮೌಲ್ಯವು 0 5 ಪ್ರತಿ ಗಂಟೆಗೆ ಎಂದು ನೀವು ನೋಡಬಹುದು ಆದರೆ ಈ ಸೂತ್ರವನ್ನು ನಾವು ಯಾವಾಗ ಉಪಯೋಗಿಸುತ್ತೇವೆ ಈ ಆಯಾಮನಲ್ಲಿ ನಾವು ಸ್ಥಿರತೆಯನ್ನು ನೋಡಬೇಕು ಹೀಗಾಗಿ ನಾನು ಕೊಡುವ ಉದಾಹರಣೆಗಳಲ್ಲಿ FPS ಆಯಾಮ ಇರುತ್ತದೆ ಹೀಗಾಗಿ C ನನ್ನು ನಾನು ಪ್ರತಿ ಸೆಕೆಂಡ್ ರೂಪದಲ್ಲಿ ಬದಲಾಯಿಸುತ್ತೇನೆ ಇದು ತುಂಬಾ ಪ್ರಮುಖವಾಗಿದೆ ಹಾಗೂ ಉದಾಹರಣೆಗಳನ್ನು ಪರಿಹರಿಸುವಾಗ ನೀವು ನೋಡಬಹುದು ಅದನ್ನು ಉಪಯೋಗಿಸುವುದನ್ನು ನೀವು ವೀಕ್ಷಿಸಬಹುದು ಇಲ್ಲಿ ಗಮನಿಸಬೇಕಾದ ಎರಡನೇ ವಿಷಯವೇನೆಂದರೆ ನಾವು ಜೆಟ್ ಇಂಜಿನ್ ಚಾಲಿತ ವಿಮಾನವನ್ನು ಉದಾಹರಣೆಯಲ್ಲಿ ಉಪಯೋಗಿಸುತ್ತೇವೆ ಆದರೆ ಪ್ರೋಪೆಲ್ಲರ್ ಚಾಲಿತ ಇಂಜಿನ್ ಆದಲ್ಲಿ ಅದನ್ನು ಹೇಗೆ ನೋಡಿಕೊಳ್ಳಬೇಕು ಆ ಸಮಯದಲ್ಲಿ Cನನ್ನು ಸ್ಪೆಸಿಫಿಕ್ ಫ್ಯೂಲ್ ಕನ್ಸುಂಪ್ಷನ್ನನ್ನು ಹೇಗೆ ಆಯ್ದುಕೊಳ್ಳಬೇಕು ನನಗೆ ಅನಿಸುತ್ತಿದೆ ನಾನು ಈ ಸಮಯದಲ್ಲಿ ಇದನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬುದನ್ನು ಹೇಳಬಹುದು ಅದಕ್ಕಿಂತ ಮುಂಚೆ ನಿಮಗೆ ಹೇಳಬೇಕೆಂದರೆ ಈ C ಮೌಲ್ಯವು ಸಾಮಾನ್ಯವಾಗಿ ಕ್ರೂಜ್ ಸ್ಥಿತಿಯಲ್ಲಿ 0 5 ಅಥವಾ 0 6 ಆಗಿರುತ್ತದೆ ಒಂದು ಪ್ರಕಾರದ ಇಂಜಿನ್ ಗೆ ಈ ಸಂಖ್ಯೆಯನ್ನು ಈ ಹಿಂದಿನ ಮಾಹಿತಿಯಿಂದ ಆಯ್ದುಕೊಳ್ಳಲಾಗಿದೆ ನಾನು ಇವಾಗ ನಿಮಗೆ ತೋರಿಸುತ್ತಿರುವ ಚಾರ್ಟ್ ಗಮನಿಸಿ ಅದು ಸಾಮಾನ್ಯವಾಗಿ ನಿಮಗೆ ವಿವಿಧ ಪ್ರಕಾರ ಇಂಜಿನ್ಗಳಿಗೆ Ct ವಿರುದ್ಧ ಮಾಕ್ ನಂಬರ್ ಮೌಲ್ಯವನ್ನು ನೀಡುತ್ತದೆ ನೀವು ಇಲ್ಲಿ ಈ ಚಿತ್ರವನ್ನು ಗಮನಿಸಬಹುದು ಅಲ್ಲಿ ಹಾಗೂ ವಿವಿಧ ಪ್ರಕಾರದ ಇಂಜಿನ್ಗಳು ವಿವಿಧ ಪ್ರಕಾರದ ವಿಮಾನಗಳು ನಿರ್ದಿಷ್ಟವಾದ ಹಾರುವ ಮಾಕ್ ನಂಬರ್ ನೀವು Ct ಮೌಲ್ಯವನ್ನು ಈ ಹಿಂದಿನ ಮಾಹಿತಿಗಳಿಂದ ಆಯ್ದುಕೊಳ್ಳಬಹುದು ಆದರೆ ನಾನು ಇದನ್ನು ಪುನರಾವರ್ತಿಸಿದರೆ ಇವೆಲ್ಲವೂ ಆರಂಭದ ಪ್ರಾರ್ಥಮಿಕವಾದಂತಹ ಆಕಾರದ ಅಂಶಗಳು ಹೀಗಾಗಿ ಇವೆಲ್ಲವೂ ನಮಗೆ ದಾರಿ ತೋರಿಸುವ ಸಂಖ್ಯೆಗಳಾಗಿರುತ್ತವೆ ಕೊನೆಯದಾಗಿ ನಾವು ಇದನ್ನು ಬದಲಾಯಿಸಿ ಸುಧಾರಿಸ ಬೇಕಾಗುತ್ತದೆ ಮತ್ತೆ ಪ್ರೊಪೆಲ್ಲರ್ ಬಗ್ಗೆ ಮಾತನಾಡಿದರೆ ಸಾಕಷ್ಟು ಪುಸ್ತಕಗಳು ಒಂದು ನಿರ್ದಿಷ್ಟವಾದ ಸಂಕೇತಗಳನ್ನು ಉಪಯೋಗಿಸುತ್ತದೆ ಹಾಗೂ ನಾನು ಕೂಡ ಅವುಗಳನ್ನು ಉಪಯೋಗಿಸುತ್ತೇನೆ ಹಾಗೆ ಪ್ರೋಪೆಲ್ಲರ್ ಬಗ್ಗೆ ಗಮನಿಸಿದಾಗ ನಮಗೆ Cbhp ದೊರಕುತ್ತದೆ ಇದನ್ನು ಒಂದು ಹಾರ್ಸ್ ಪವರ್ ಶಕ್ತಿಯನ್ನು ಪ್ರೋಪೆಲ್ಲರ್ ಶಾಫ್ಟ್ನಲ್ಲಿ ಉತ್ಪಾದಿಸಲು ಪೌಂಡ್ ಇಂಧನ ಪ್ರತಿ ಗಂಟೆ ಎಂದು ವ್ಯಾಖ್ಯಾನಿಸಬಹುದು ಇದು ಪ್ರೋಪೆಲ್ಲರ್ ಶಾಫ್ಟ್ಗೆ ಪ್ರಮುಖವಾಗಿರುತ್ತದೆ ಇದು ಇಲ್ಲಿ ದಹನದ ನಂತರ ಸಿಗುತ್ತದೆ ಲಭ್ಯವಿರುವ ಶಕ್ತಿಯು ಶಾಫ್ಟ್ನಲ್ಲಿ ಎಷ್ಟು ಇರುತ್ತದೆ ಮತ್ತು ಪ್ರೋಪೆಲ್ಲರ್ ಶಾಫ್ಟ್ ಬಗ್ಗೆ ನಾವು ಮಾತನಾಡುತ್ತಿದ್ದೆ ಪ್ರೋಪೆಲ್ಲರ್ ಶಾಫ್ಟ್ ನಲ್ಲಿ ಎಷ್ಟು ಪ್ರಮಾಣದ ಲಭ್ಯವಿರುವ ಶಕ್ತಿಯು ಇದೆ ಎಂದು ನಿಮಗೆ ತಿಳಿದಿದೆ ಹೀಗಾಗಿ ಎಷ್ಟು ಪ್ರಮಾಣದ ಶಕ್ತಿಯನ್ನು ಉಪಯೋಗಿಸಬಹುದು ಎಂಬುದು ಪ್ರೋಪೆಲ್ಲರ್ ಹಾಗೂ ಅದರ ದಕ್ಷತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಆದರೆ ಇದನ್ನು ನಾನು ಲಭ್ಯವಿರುವ ಶಕ್ತಿ ಮತ್ತು ಉಪಯೋಗಿಸುವ ಶಕ್ತಿಗಳಿಂದ ಹೇಗೆ ತಿಳಿದುಕೊಳ್ಳಬಹುದು ಎಂಬುದು ಒಂದು ಪ್ರಶ್ನೆಯಾಗಿದೆ ಅದು ಎಷ್ಟು ಪ್ರಮಾಣದ ತ್ರಸ್ಟ್ ಉತ್ಪತ್ತಿ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಇವೆಲ್ಲವೂ ನಮಗೆ ಆರಂಭಿಕ ಸಂಖ್ಯೆಗಳನ್ನು ನಿಗದಿ ಪಡಿಸಲು ಸಹಾಯ ಮಾಡುತ್ತವೆ ಹಾಗಾದರೆ ಈ Ct ಮತ್ತು Cbhp ನಡುವೆ ಹೋಲಿಕೆ ಇರುವುದನ್ನು ಎಷ್ಟು ಪ್ರಮಾಣದ ತ್ರಸ್ಟ್ ಉತ್ಪತ್ತಿ ಮಾಡುತ್ತದೆ ಎಂಬುದರ ಮೇಲೆ ವ್ಯಾಖ್ಯಾನಿಸಬಹುದು ಹೀಗಾಗಿ ಪುಸ್ತಕಗಳಲ್ಲಿ ಇರುವ ರೀತಿ ನಾವು ಮಾಡಬೇಕಾಗಿದೆ ಇದರ ಹಿಂದಿನ ಉದ್ದೇಶವೇನು ನಾವು ಹೇಳುವುದೇನೆಂದರೆ ಇಂಜಿನ್ ηp ದಕ್ಷತೆಯ ಪ್ರೊಪೆಲ್ಲರ್ನನ್ನು ಉಪಯೋಗಿಸಿಕೊಂಡು ತ್ರಸ್ಟ್ ಉತ್ಪತ್ತಿಮಾಡುತ್ತದೆ ಆದರೆ ನಾನು ಹೇಳುತ್ತಿರುವುದು ಏನೆಂದರೆ ಶಾಫ್ಟ್ ನಲ್ಲಿ ಲಭ್ಯವಿರುವ ಶಕ್ತಿ ಏನು ಪ್ರೋಪೆಲ್ಲರ್ ದಕ್ಷತೆ ಏನು ಇವೆಲ್ಲವೂ ಎಷ್ಟು ಪ್ರಮಾಣದ ಶಕ್ತಿಯನ್ನು ಉಪಯೋಗಿಸಬೇಕು ಎಂಬುದು ನಿರ್ಧರಿಸುತ್ತವೆ ಮತ್ತು ನಾವು ಹೇಳುವುದೇನೆಂದರೆ ಇಂಜಿನ್ ηp ದಕ್ಷತೆಯ ಪ್ರೊಪೆಲ್ಲರ್ನನ್ನು ಉಪಯೋಗಿಸಿಕೊಂಡು ತ್ರಸ್ಟ್ ಉತ್ಪತ್ತಿಮಾಡುತ್ತದೆ ಈ ಸಮಸ್ಯೆಯನ್ನು ನಾವು ಗಮನಿಸುತ್ತೇವೆ ಏಕೆಂದರೆ Ct ಹಾಗೂ Cbhp ಮಧ್ಯೆ ಹೋಲಿಕೆ ನನ್ನ ಪ್ರಕಾರ ಇರುತ್ತದೆ ಹೀಗಾದರೆ ಇರಿ ಅದನ್ನು ಮಾಡಿದಾಗ C ಇಂಧನದ ತೂಕ ಪ್ರತಿ ಸಮಯ ಪ್ರತಿ ತ್ರಸ್ಟ್ ಆಗಿರುತ್ತದೆ ಅಂದರೆ ಇದು Ct ಅಂದರೆ ತ್ರಸ್ಟ್ ಸ್ಪೆಸಿಫಿಕ್ ಫ್ಯೂಲ್ ಕನ್ಸುಂಪ್ಷನ್ ಆಗಿರುತ್ತದೆ ಹಾಗೂ ನಮಗೆ Cbhp ಇಂಧನದ ಗತಿ ಪ್ರತಿ ಹಾರ್ಸ್ ಪವರ್ ಪ್ರತಿ ಒಂದು ಹಾರ್ಸ್ ಪವರ್ ಆಗಿರುತ್ತದೆ ಇವು Ctಯ 2 ಪ್ರಕಾರದ ವ್ಯಾಖ್ಯಾನಗಳಾಗಿರುತ್ತವೆ ಅಂದರೆ ತ್ರಸ್ಟ್ ಸ್ಪೆಸಿಫಿಕ್ ಫ್ಯೂಲ್ ಕನ್ಸುಂಪ್ಷನ್ ಆಗಿರುತ್ತದೆ ಹಾಗೂ ಪ್ರೋಪೆಲ್ಲರ್ ಚಾಲಿತ ವಿಮಾನಗಳಲ್ಲಿ ಇದನ್ನು ನಾವು ಸ್ಪೆಸಿಫಿಕ್ ಫ್ಯೂಲ್ ಕನ್ಸುಂಪ್ಷನ್ ಎನ್ನುತ್ತೇವೆ ಹೀಗಾದರೆ Ct ಮತ್ತು Cbhp ನಡುವೆ ಇರುವ ಸಂಬಂಧವೇನು ಇದನ್ನು ನಾವು ನೋಡಲು ಪ್ರಯತ್ನಿಸುತ್ತೇವೆ ಅಥವಾ ಒಂದು ಸಾಮಾನ್ಯವಾದ Cbhp ಮೌಲ್ಯಕ್ಕೆ ಪ್ರೋಪೆಲ್ಲರ್ ಚಾಲಿತ ಎಷ್ಟು ಪ್ರಮಾಣದ ತ್ರಸ್ಟ್ ಉತ್ಪತ್ತಿ ಮಾಡುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಈಗ ಈ Ct ನಾನು ಉಪಯೋಗಿಸಿದರೆ ಅದನ್ನು ನಾನು Cbhp ಆಗಿ ಬರೆಯಬಹುದು ಹಾಗಾದರೆ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಯನ್ನು ನಾವು ಹುಡುಕುತ್ತಿಲ್ಲ ಒಂದು ವಿಮಾನಿನ ನಿರ್ದಿಷ್ಟವಾದ Cbhp ಮೌಲ್ಯಕ್ಕೆ ತ್ರಸ್ಟ್ ಎಷ್ಟು ಇರಬಹುದು ಎಂದು ನಾನು ಹೇಗೆ ಕಂಡುಹಿಡಿಯಬಹುದು ಇದರ ಬದಲಾಗಿ ನಾನು ಈ Ct ಮತ್ತು Cbhp ನಡುವೆ ಇರುವ ಸಂಬಂಧವನ್ನು ಗುರುತಿಸಬೇಕು ಹೀಗಾಗಿ ನಾವು ಅದರ ವಾಕ್ಯವನ್ನು ಪುನಹ ಗಮನಿಸಬೇಕು Cbhp ಅಂದರೆ ಪ್ರೋಪೆಲ್ಲರ್ ಶಾಫ್ಟ್ ನಲ್ಲಿ ಒಂದು ಹಾರ್ಸ್ ಪವರ್ ಉತ್ಪತ್ತಿ ಮಾಡಲು ಬೇಕಾದ ಪೌಂಡ್ ಇಂಧನ ಪ್ರತಿ ಗಂಟೆ ಆಗಿರುತ್ತದೆ ಮತ್ತು ಪ್ರೋಪೆಲ್ಲರ್ ಶಾಫ್ಟ್ನ ಇದು ಲಭ್ಯವಿರುವ ಶಕ್ತಿಗೆ ಸಂಬಂಧಪಟ್ಟಿದೆ ಎಂದು ನಮಗೆ ತಿಳಿದಿದೆ ಒಂದು ರೀತಿಯ ಪ್ರೋಪೆಲ್ಲರ್ ದಕ್ಷತೆಯ ಮೇಲೆ ನಿಮಗೆ ಲಭ್ಯವಿರುವ ಶಕ್ತಿಯು ಸಿಗುತ್ತದೆ ಅದನ್ನು ವಿಮಾನಿಗೆ ತ್ರಸ್ಟ್ ನೀಡಲು ಉಪಯೋಗಿಸುತ್ತೇವೆ ಹೀಗಾಗಿ ಇದೆ ಇಲ್ಲಿ ಬರೆಯಲಾಗಿದೆ ಅಂದರೆ ದಕ್ಷತೆ ηp ಇರುವ ಪ್ರೊಪೆಲ್ಲರ್ದಿಂದ ಇಂಜಿನ್ ತ್ರಸ್ಟ್ ಉತ್ಪಾದಿಸುತ್ತದೆ ಈಗ ηp ವ್ಯಾಖ್ಯೆಯು ಈ ರೀತಿ ಇದೆ ಇಲ್ಲಿ ನೋಡಬಹುದು ಈಗ ηp ಏನೆಂದರೆ pThrust power outputHorse power input ಏಕೆಂದರೆ ಇದು ಬ್ರೇಕ್ ಹತ್ತಿರ ಲಭ್ಯವಿರುವ ಹಾರ್ಸ್ ಪವರ್ ಆಗಿರುತ್ತದೆ ಹಾಗೂ ಕೊನೆದಾಗಿ ವಿಮಾನವನ್ನು ಚಲಾಯಿಸಲು ಉತ್ಪಾದಿಸಿದ ತ್ರಸ್ಟ್ ಶಕ್ತಿಯು ಎಷ್ಟು ಆಗಿರುತ್ತದೆ ಹೀಗಾಗಿ ಇದನ್ನು ನಾನು ಇನ್ನಷ್ಟು ವಿವರವಾಗಿ ಬರೆದರೆ ಇಲ್ಲಿ ನನಗೆ ಗೊತ್ತಿರುವುದು ತ್ರಸ್ಟ್ ಶಕ್ತಿ ಔಟ್ಪುತ್ Thrust power output TV V ವಿಮಾನವು ಚಲಿಸುತ್ತಿರುವ ವೇಗ ಆಗಿರುತ್ತದೆ ಹಾಗೂ ಏನಿದು ಹಾರ್ಸ್ ಪವರ್ ಇನ್ಪುಟ್ ಅದು ಬ್ರೇಕ್ನಲ್ಲಿರುವ ಹಾರ್ಸ್ ಪವರ್ hp ಆಗಿರುತ್ತದೆ ಆದರೆ ಆಯಾಮಗಳಲ್ಲಿ ಸ್ಥಿರವಾಗಿ ಇರಲು ನಾನು ಅದನ್ನು 550ದಿಂದ ಗುಣಿಸಬೇಕು ಏಕೆಂದರೆ ಹಾರ್ಸ್ ಪವರ್ ದಿಂದ FPS ಶಕ್ತಿ ಆಯಾಮಕ್ಕೆ ಬದಲಾಯಿಸಲು ಬೇಕಿರುವ ಸಂಬಂಧವು ನನಗೆ ತಿಳಿದಿದೆ ಹೀಗಾಗಿ ಒಮ್ಮೆ ನನಗೆ ηp ತಿಳಿದಮೇಲೆ ಈ ಸೂತ್ರವನ್ನು ಉಪಯೋಗಿಸಿ ನಾನು ಈ ರೀತಿ ಬರೆಯಬಹುದು Thrust550phpV ಈಗ ಬನ್ನಿ ನಮ್ಮ ಗುರಿ ಏನು ಎಂದು ನೋಡೋಣ ನನಗೆ Ct ಹಾಗೂ Cbhp ಮಧ್ಯೆ ಸಂಬಂಧವನ್ನು ಸೃಷ್ಟಿಸಬೇಕು ಹೀಗಾಗಿ ನಾನು ಇಲ್ಲಿಂದ ಆರಂಭಿಸುತ್ತೇನೆ Ct CtWftimeThrust Wf ಸಮಯ ಇದು ಇಂಧನದ ಬಳಕೆಯ ಗತಿ ಬಾಗಿಲು ಆಗಿರುತ್ತದೆ ಹಾಗೂ Wf ಸಮಯ ನಲ್ಲಿ ನಾನು ಈ ಸೂತ್ರವನ್ನು ಉಪಯೋಗಿಸುತ್ತೇನೆ ಈಗ ತ್ರಸ್ಟ್ ಗೋಸ್ಕರ ಈ ತ್ರಸ್ಟ್ ಸೂತ್ರವನ್ನು ಉಪಯೋಗಿಸುತ್ತೇವೆ ಹಾಗಾದರೆ ನನಗೆ ಸಿಗುತ್ತದೆ CtCbnppV550php ಹೀಗಾಗಿ ಅಂತಿಮವಾದ ಸೂತ್ರವು ನಮಗೆ ಸಿಗುತ್ತದೆ CtCbnpV550hp ಹೀಗಾಗಿ ಇದು ನಿಮಗೆ ಎಷ್ಟು ಪ್ರಮಾಣದ ತ್ರಸ್ಟ್ ತೆಗೆದುಕೊಳ್ಳುತ್ತೀರಾ ಎಂದು ಹೇಳುತ್ತದೆ ಪ್ರೊಪೆಲ್ಲರ್ ಅಥವಾ ಇಂಜಿನ್ ಶಕ್ತಿಯ ಆಧಾರದ ಮೇಲೆ ಗುರುತಿಸಲಾಗುತ್ತದೆ ಮತ್ತು ವಿನ್ಯಾಸಕಾರ ಇದರ ಅರ್ಥವೇನು ನಮಗೆ ನೀಡಿದ ಅಂಶಗಳಾದ 0 8 ಒಂದು ಹಾರ್ಸ್ ಪವರ್ ಅಂದರೆ 450 ಫೀಟ್ ಪ್ರತಿ ಸೆಕೆಂಡ್ ನಲ್ಲಿ ಒಂದು ಪೌಂಡ್ ತ್ರಸ್ಟ್ಗೆ ಸಮವಾಗಿರುತ್ತದೆ ಎಂದು ನಾನು ನೋಡಬಹುದು ಒಂದು ವಿಮಾನವನ್ನು ವಿನ್ಯಾಸ ಮಾಡುವಾಗ ಇದು ಅತ್ಯಂತ ಪ್ರಮುಖವಾಗಿರುತ್ತದೆ ಅಂದರೆ ಒಂದು ಹಾರ್ಸ್ ಪವರ್ ಅಂದರೆ 450 ಫೀಟ್ ಪ್ರತಿ ಸೆಕೆಂಡ್ ನಲ್ಲಿ ಒಂದು ಪೌಂಡ್ ತ್ರಸ್ಟ್ಗೆ ಸಮವಾಗಿರುತ್ತದೆ ಎಂದು ಆದರೆ ನೀವು ನೋಡಿರುವ ಹಾಗೆ ಈ ಸೂತ್ರವನ್ನು ಉಪಯೋಗಿಸಲು V ηp ಮತ್ತುCt ಹಾಗೂ Cbhp ಮೌಲ್ಯಗಳನ್ನು ತಿಳಿದುಕೊಳ್ಳಬೇಕು ಹಾಗೂ ಅವು ಯಾವ ರೀತಿಯ ಇಂಜಿನ್ ಇದೆ ಎನ್ನುವುದರ ಮೇಲೆ ನಿರ್ಧಾರಿತವಾಗಿರುತ್ತದೆ ಇದನ್ನು ನಿಮಗೆ ನಿರಂತರವಾಗಿ ಕೇಳುತ್ತಿದ್ದೇನೆ ಹೀಗಾಗಿ ಮಾಡಬೇಕಾದ ಕೆಲಸವೇನೆಂದರೆ ಅಂದಾಜು ಮೌಲ್ಯವನ್ನು ಕಂಡುಹಿಡಿಯಬೇಕು ಅದರಿಂದ ವಿಮಾನವನ್ನು ಕಾನ್ಫಿಗರ್ ಮಾಡಲು ಪ್ರಾರಂಭಿಸಬಹುದು ಇದನ್ನು ಪ್ರಾಥಮಿಕವಾದ ಕಾನ್ಫಿಗರೇಶನ್ ವಿನ್ಯಾಸ ಎನ್ನಬಹುದು ಈ ವಿಷಯಗಳು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ ನಂತರ ನಾವು ಮುಂದೆ ಸಾಗಬಹುದು ಈ ವಿಷಯದಲ್ಲಿ ಏನಾದರೂ ಸಮಸ್ಯೆ ಕಂಡರೆ ವೇದಿಕೆಗೆ ತಿಳಿಸಬಹುದು ಏಕೆಂದರೆ ವಿನ್ಯಾಸಕಾರರಾಗಿ ನೀವು ಇದನ್ನು ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು ಹಾಗೂ ಭಾವವನ್ನು ಬೆಳೆಸಿಕೊಳ್ಳಬೇಕು ಜೆಟ್ ಎಂಜಿನ್ ವಿಮಾನಿಗೆ ಸಾಮಾನ್ಯವಾದ ಮೌಲ್ಯಗಳನ್ನು ನೀಡುತ್ತಿದ್ದೇನೆ ಬರಿ ಟರ್ಬೋಜೆಟ್ಗೆ ಕ್ರೂಜ್ ಹಾಗೂ ಲೊಯ್ಟ್ಟೆರ್ ಮಾಡುವಾಗ ಇಲ್ಲಿ 0 9 ಮೌಲ್ಯವನ್ನು ತೋರಿಸಿದರೆ ಇದು 0 8 ಆಗಿರುತ್ತದೆ ಹಾಗೂ ಒಂದು ಕಡಿಮೆ ಬೈಪಾಸ್ ಟರ್ಬೋ ಫ್ಯಾನ್ಗೆ ನಾವು ಹೆಚ್ಚು ಬಾರಿ ಉದಾಹರಣೆಗಳಲ್ಲಿ ಟರ್ಬೋ ಫ್ಯಾನ್ ಅಂದರೆ ಹೆಚ್ಚಿನ ಬೈಪಾಸ್ ಅನುಪಾತ ಇದ್ದಲ್ಲಿ ಇದು ಕ್ರೂಜ್ ಸ್ಥಿತಿಯಲ್ಲಿ 0 8 ಮತ್ತು ಲೊಯ್ಟ್ಟೆರ್ ಸ್ಥಿತಿಯಲ್ಲಿ 0 7 ಆಗಿರುತ್ತದೆ ಹಾಗೂ ಹೆಚ್ಚಿನ ಬೈಪಾಸ್ ಅನುಪಾತ ಇಂಜಿನ್ಗಳಿಗೆ ಇದರ ಮೌಲ್ಯವು 0 5 ಹಾಗೂ ಲೊಯ್ಟ್ಟೆರ್ಗೆ 0 4 ಆಗಿರುತ್ತದೆ ಇವು ಜೆಟ್ ಇಂಜಿನ್ಗಳ ಸಾಮಾನ್ಯವಾದ ಸಂಖ್ಯೆಗಳು ಈಗ ನೀವು ಪ್ರೊಪೆಲ್ಲರ್ ಚಾಲಿತ ಇಂಜಿನ್ ಗಮನಿಸಿದರೆ ಈ ಮೌಲ್ಯಗಳು ಪ್ರೊಪೆಲ್ಲರ್ಗೆ ಆಗಿರುತ್ತದೆ ನಿಮಗೆ ಗೊತ್ತು CCbnpV550p ಈಗ ನಾನು Cbhp ಮೌಲ್ಯವನ್ನು ನಿಮಗೆ ಹೇಳುತ್ತೇನೆ ಹಾಗೂ ηp ಮೌಲ್ಯವನ್ನು ನೀಡುತ್ತೇನೆ ಏಕೆಂದರೆ ನಾನು Ct ಅರ್ಥವನ್ನು Cbhp ಮುಖಾಂತರ ತೆಗೆದುಕೊಳ್ಳುವುದಾದರೆ ಇದು ಪ್ರೋಪೆಲ್ಲರ್ ದಕ್ಷತೆಯ ಮೌಲ್ಯದ ಜೊತೆಗೆ ಬದಲಾಗುತ್ತದೆ ಎಂದು ನೀವು ತಿಳಿದಿದ್ದೀರಾ ಹೀಗಾಗಿ ಅವುಗಳ ಮೌಲ್ಯವನ್ನು ಈ ರೀತಿಯಲ್ಲಿ ನೀಡಲಾಗುತ್ತದೆ ಹಾಗಾದರೆ ಪಿಸ್ಟನ್ ಪ್ರೋಪೆಲ್ಲರ್ ಅಂದರೆ ಸ್ಥಿರ ಪಿಚ್ ಪ್ರೋಪೆಲ್ಲರ್ ಇದ್ದಲ್ಲಿ ಕ್ರೂಜ್ ಸ್ಥಿತಿಗೆ ಇದರ ಮೌಲ್ಯವು 0 4 ಆಗಿದ್ದು ηp 0 8 ಆಗಿರುತ್ತದೆ ಹಾಗೂ ಲೊಯ್ಟ್ಟೆರ್ ಸ್ಥಿತಿಯಲ್ಲಿ ಇದು 0 5 ಹಾಗೂ ηp 0 7 ಆಗಿರುತ್ತದೆ ಹೀಗಾಗಿ ಅನುಪಾತದ ಮೇಲುಗಡೆ Cbhp ಹಾಗೂ ಕೆಳಗಡೆ ಮೌಲ್ಯವು ನಮಗೆ ತಿಳಿದಿರಬೇಕು ಏಕೆಂದರೆ Ct ಮತ್ತು Cbhp ಗಳು ηp ಜೊತೆಗೆ ಸಂಬಂಧಪಟ್ಟಿದೆ ಅದೇ ರೀತಿ ಪಿಸ್ಟನ್ ಪ್ರೋಪೆಲ್ಲರ್ಗೆ ಆದರೆ ಬದಲಾಯಿಸಬಲ್ಲ ಪಿಚ್ ಬದಲಾಯಿಸಬಲ್ಲ ಪಿಚ್ ಮೌಲ್ಯವು 0 4 ಅನುಪಾತ 0 8 ಹಾಗೂ 0 5 ಅನುಪಾತ 0 8 ಆಗುತ್ತದೆ Cbhp ಮೌಲ್ಯವು 0 5 ಆಗಿರುತ್ತದೆ ಹಾಗೂ ηp 4 8 ಆಗಿರುತ್ತದೆ ಒಂದು ಟರ್ಬೋಪ್ರಾಪ್ಗೆ ಅಂದರೆ ಒಂದು ವಿಖ್ಯಾತವಾದ ಟರ್ಬೋಪ್ರಾಪ್ಗೆ ಮೌಲ್ಯಗಳು 0 5 ಅನುಪಾತ 0 8 ಆಗಿರುತ್ತದೆ ಹಾಗೂ ಇದು 0 6 ಮತ್ತು ηp 0 8 ಆಗಿರುತ್ತದೆ ಇವೆಲ್ಲವೂ ಸಾಮಾನ್ಯವಾದ ಸಂಖ್ಯೆಗಳು L ಅಂದರೆ ಲೊಯ್ಟ್ಟೆರ್ ಹಾಗೂ C ಅಂದರೆ ಕ್ರೂಜ್ ಆಗಿರುತ್ತದೆ ಹೀಗಾಗಿ Cbhp or Ct ಮೌಲ್ಯಗಳನ್ನು ನೀವು ಉಪಯೋಗಿಸಿರುವಂತಹ ಇಂಜಿನ್ ಗೆ ಕಂಡುಹಿಡಿಯುವ ಮಾರ್ಗಸೂಚಿ ಇದಾಗಿದೆ ಏಕೆಂದರೆ ಇಂಧನದ ಬಳಕೆಯನ್ನು ಕ್ರೂಜ್ ಹಾಗೂ ಲೊಯ್ಟ್ಟೆರ್ ಸ್ಥಿತಿಯಲ್ಲಿ ಕಂಡು ಹಿಡಿಯಲು ಹಾಗಾದರೆ ಒಂದು ಉದಾಹರಣೆ ಸಮಸ್ಯೆಯನ್ನು ಪರಿಹರಿಸೋಣ ನಾವು ಈಗಾಗಲೇ ಸಾಕಷ್ಟು ಸೂತ್ರಗಳನ್ನು ನೋಡಿದ್ದೇವೆ ಹಾಗೂ ಅವುಗಳ ಮೇಲಿಂದ ನಿಮ್ಮ ಗಮನವೂ ಕಡಿಮೆಯಾಗಿರಬಹುದು ಹೀಗಾಗಿ ಒಂದು ಅಪ್ಲಿಕೇಶನ್ ನೋಡೋಣ ಅದರಿಂದ ಇವೆಲ್ಲವೂ ನಮಗೆ ತಿಳಿಯುತ್ತದೆ ಉದಾಹರಣೆಗೆ ಇದು ಸ್ಟೇಷನ್1 ದಿಂದ ಸ್ಟೇಷನ್2 ಇದನ್ನು ನಾನು ಕ್ರೂಜ್ ಎನ್ನುತ್ತೇನೆ ಇದನ್ನು ನಾವು ಸರಿಸುಮಾರು 9114000 ಫೀಟ್ ಎಂದುಕೊಳ್ಳೋಣ ಅಂದರೆ ಸರಿಸುಮಾರು 1500 ನಾಟಿಕಲ್ ಮೈಲ್ ಆಗುತ್ತದೆ ನಾವು ಇಲ್ಲಿ ಇದನ್ನು ಈ ರೀತಿಯಲ್ಲಿ ಬರೆಯುತ್ತಿದ್ದೇವೆ ಏಕೆಂದರೆ ಇಂಜಿನಿಯರಿಂಗ್ ದಾಖಲೆಯ ಪ್ರಕಾರ ಎಲ್ಲಾ ಶಾಪ್ ಫ್ಲೋರ್ನಲ್ಲಿ ನಾಟಿಕಲ್ ಮೈಲ್ ಉಪಯೋಗಿಸುತ್ತಾರೆ ಅದನ್ನು DGCA ನಿಯಂತ್ರಣ ಮಾಡುವುದು ಆದರೆ ನಾಟಿಕಲ್ ಮೈಲ್ ಹಾಗೂ ಫೀಟ್ ಗಳಿಗೆ ಸರಿಸಮಾನವಾದ SI ಆಯಾಮ ನೀವು ಕಂಡುಹಿಡಿಯಬಹುದು ಹೀಗಾಗಿ ಈ ವಿಮಾನವು ಪಾಯಿಂಟ್1 ದಿಂದ ಪಾಯಿಂಟ್2ಕೆ ಕ್ರೂಜ್ ಮಾಡಿದಾಗ ಇಷ್ಟು ಫೀಟ್ ರೇಂಜ್ 0 6 ಮಾಕ್ ವೇಗದಲ್ಲಿ ಇರುತ್ತದೆ ಇದು ರೇಂಜ್ ಆಗಿರುತ್ತದೆ ಅಂದರೆ ಈ ಪ್ರಸಂಗದಲ್ಲಿ ನನ್ನ ಗಮನವು ಇಂಧನದ ಬಳಕೆಯ ಮೇಲೆ ಇರುತ್ತದೆ ಹಾಗಾದರೆ ಇಂಧನದ ಅನುಪಾತ ಎಂದರೇನು ಇಲ್ಲಿ ಪ್ರಶ್ನೆ ಏನೆಂದರೆ W2W1 ಎಷ್ಟು ನನಗೆ ತೂಕ ತಿಳಿದಿದ್ದಲ್ಲಿ ಮತ್ತು ಈ ಅನುಪಾತ ಗೊತ್ತಿದ್ದರೆ ನಾನು ಇಂಧನದ ಬಳಕೆಯಲ್ಲಿ ಕಂಡುಹಿಡಿಯಬಹುದು ಅದನ್ನು ನಾನು ಹೇಗೆ ಮಾಡಬಹುದು ನಾವು ಇಲ್ಲಿ ಊಹೆ ಮಾಡುತ್ತಿದ್ದೇವೆ ಏನೆಂದರೆ ನಾವು ಚರ್ಚಿಸುತ್ತಿರುವುದು ಒಂದು ಹೆಚ್ಚು ಬೈಪಾಸ್ ಅನುಪಾತ ಇರುವ ಜೆಟ್ ಇಂಜಿನ್ ಬಗ್ಗೆ ಇದರಲ್ಲಿ ಇವೆರಡು 0 6 ಮಾಕ್ ವೇಗದಲ್ಲಿ ಹಾಗೂ ರೇಂಜ್ 9114000 ಫೀಟ್ ಆಗಿರುತ್ತದೆ ನಾವು ಕಲಿತಿರುವುದನ್ನು ಹೇಗೆ ನಾನು ಉಪಯೋಗಿಸಬಹುದು ಹೀಗಾಗಿ ಈ ರೇಂಜ್ ಬಗ್ಗೆ ಮಾತನಾಡಿದರೆ ಜೆಟ್ ಗೆ ರೇಂಜ್ ನನಗೆ ಈ ರೀತಿ ತಿಳಿದಿದೆ RVCLDlnWi 1Wi ಇದರಿಂದ ನಮಗೆ Wi 1Wiexp RCVLD ಒಮ್ಮೆ ಈ ಸೂತ್ರವನ್ನು ನಾನು ರೇಂಜ್ಗೆ ಉಪಯೋಗಿಸಬೇಕು ಎಂದು ಕೊಂಡರೆ ನಾನು ನಮಗೆ ಒಂದು ಪ್ರಶ್ನೆ ಕೇಳಬೇಕಾಗುತ್ತದೆ R ಗರಿಷ್ಠ ವಾಗಿರಲು ಯಾವ LD ಮೌಲ್ಯದಲ್ಲಿ ನಾನು ಹಾರಬೇಕಾಗುತ್ತದೆ ಮತ್ತು ಪುನಹ ಇದೇ ಪ್ರಶ್ನೆಯನ್ನು ಅಂದರೆ ಗರಿಷ್ಠ ವಾದ ರೇಂಜ್ಗೆ ನಾನು ಒಂದು ನಿರ್ದಿಷ್ಟವಾದ ವೇಗ Vದಲ್ಲಿ ಯಾವ LD ಮೌಲ್ಯದಲ್ಲಿ ನಾನು ಹಾರಬೇಕಾಗುತ್ತದೆ ನಿಮಗೆ ಇದರ ಉತ್ತರವೂ ಈಗಾಗಲೇ ತಿಳಿದಿದೆ ಈ ಪ್ರಶ್ನೆಯನ್ನು ಉತ್ತರಿಸಿದ ಮೇಲೆ ನಾವು ಮತ್ತೆ ಇದನ್ನು ಚರ್ಚಿಸೋಣ ಇದರ ಬಗ್ಗೆ ನಾವು ಮಾತನಾಡಿದ್ದೇವೆ ಮರೆಯಬೇಡಿ ಹಾಗಾದರೆ ನಾವು ಜೆಟ್ ನೋಡಿದ್ದೇವೆ ಕ್ರೂಜ್ ಸ್ಥಿತಿಯಲ್ಲಿ ನಾವು 0 866LDmaxನಲ್ಲಿ ಹಾರುತ್ತೇವೆ ಜ್ಞಾಪಕದಲ್ಲಿರಲಿ ಹಾಗೂ ನಾನು ಲೊಯ್ಟ್ಟೆರ್ ಸ್ಥಿತಿಯಲ್ಲಿದ್ದರೆ LDmaxನಲ್ಲಿ ಹಾರಬೇಕಾಗುತ್ತದೆ ಇದನ್ನು ನಾನು ಹಿಂದಿನ ಉಪನ್ಯಾಸಗಳಲ್ಲಿ ಚರ್ಚಿಸಿದ್ದೇನೆ ಹೀಗಾಗಿ ಈಗ ನನಗೆ W2W1 ತಿಳಿದಿರಬೇಕು ಎಂದು ನಿಮಗೆ ಗೊತ್ತು ನನಗೆ C ಮೌಲ್ಯ ಗೊತ್ತಿರಬೇಕು R ಮೌಲ್ಯವು ಗೊತ್ತು ಗೊತ್ತು V ಗೊತ್ತಿದೆ ಎಷ್ಟು LD ನಲ್ಲಿ ನಾನು ಹಾರಬೇಕಾಗುತ್ತದೆ ಏಕೆಂದರೆ ಇದು ಜೆಟ್ಗೆ ರೇಂಜ್ ಆಗಿರುತ್ತದೆ ಹೀಗಾಗಿ LD 0 866 LDmax ಆಗಿರುತ್ತದೆ ಹೀಗಾಗಿ ನಾನು ಯಾವ LDmax ಹಾರಬೇಕಾಗುತ್ತದೆ ಎಂದು ತಿಳಿದಿರಬೇಕು ಹೀಗಾಗಿ ನಾನು ಅದನ್ನು ನನ್ನ ಮುಂದಿನ ಉಪನ್ಯಾಸದಲ್ಲಿ ವಿವರವಾಗಿ ಮಾತನಾಡುತ್ತೇನೆ ಆದರೆ ಇವತ್ತು ನಮ್ಮ ಗಮನವೂ C ಮೇಲೆ ಇರುತ್ತದೆ ಈ C ನನ್ನು ನಾವು ಹೇಗೆ ಉಪಯೋಗಿಸುತ್ತೇವೆಹಾಗೂ ನೀವು ಸ್ಥಿರವಾದ ಇದರ ಮೌಲ್ಯವನ್ನು ಕಂಡುಹಿಡಿಯಬೇಕಾಗಿದೆ ಏಕೆಂದರೆ ಬಹಳಷ್ಟು ಜನ ಇಲ್ಲಿ ತಪ್ಪು ಮಾಡುತ್ತಾರೆ ಏಕೆಂದರೆ ಈ C ನನ್ನ ಬಳಸುವುದರಲ್ಲಿ ಸೋತು ಹೋಗುತ್ತೇವೆ ಏಕೆಂದರೆ ಇದರ ಆಯಾಮ ತುಂಬಾ ಕುತೂಹಲವಾಗಿ ಹೇಳಿದ್ದಾರೆ ಹೀಗಾಗಿ ನಾನು ಈಗ ಇಲ್ಲಿ ಉಪಯೋಗಿಸುತ್ತಿದ್ದೇನೆ ಹೀಗಾಗಿ ಈಗ ಈ ಮೌಲ್ಯವು ಹೆಚ್ಚಿನ ಬೈಪಾಸ್ ಅನುಪಾತ ಟರ್ಬೋಫ್ಯಾನ್ ಗೆ ಸಾಮಾನ್ಯವಾಗಿ 0 5 0 5 ಪ್ರತಿ ಗಂಟೆ ಆಗಿರುತ್ತದೆ ನೀವು ಹಿಂದಿನ ಮಾಹಿತಿಯನ್ನು ಅಥವಾ ವಿನ್ಯಾಸದ ಪುಸ್ತಕವನ್ನು ಅಥವಾ ಈ ಹಿಂದಿನ ರೇಮರ್ ಮುದ್ರಣದಲ್ಲಿಆಯಾಮಗಳು ಈ ರೀತಿ ಇದ್ದವು ಹೊಸ ಮುದ್ರಣದಲ್ಲಿ ಹೌದು ಸ್ವಲ್ಪ ಬದಲಾವಣೆಗಳು ಆಗಿದೆ ನಾನು ಉಪಯೋಗಿಸುವುದು ಹಳೆಯ ಮುದ್ರಣ ಹೀಗಾಗಿ ನಮಗೆ ಈ Ct ತಿಳಿದಿದೆ ಅದನ್ನು ನಾನು ಸೆಕೆಂಡುಗಳಲ್ಲಿ ಪರಿವರ್ತಿಸಬೇಕು ಏಕೆಂದರೆ ನಾನು ಮಾಡುತ್ತಿರುವುದು FPS ನಲ್ಲಿ ಹೀಗಾಗಿ ಇದು 0 0001389 ಪ್ರತಿ ಸೆಕೆಂಡ್ ಗೆ ಸಮಾನವಾಗಿರುತ್ತದೆ ಅಂದರೆ 3600 ದಿಂದ ಭಾಗಿಸಲಾಗಿದೆ ಹಾಗಾದರೆ ನನಗೆ ಈಗ ಪ್ರತಿ ಗಂಟೆಯಲ್ಲಿ ನೀಡಿದರು ಸ್ಥಿರವಾದ ಮೌಲ್ಯವು ಸಿಗುತ್ತಿದೆ ಅದನ್ನು ನಾನು ಪ್ರತಿ ಸೆಕೆಂಡಿಗೆ ಪರಿವರ್ತಿಸಬೇಕು ನಾನು FPS ವ್ಯವಸ್ಥೆಯನ್ನು ಉಪಯೋಗಿಸುತ್ತೇನೆ ಹೀಗಾಗಿ Ct ಸರಿಪಡಿಸಿದ್ದೇನೆ R ನನ್ನು ನಾನು ಫೀಟ್ ನಲ್ಲಿ ತೆಗೆದುಕೊಂಡಿದ್ದೇನೆ ಹೀಗಾಗಿ ಸ್ಥಿರವಾಗಿದೆ V 0 6 ಮಾಕ್ ಆಗಿರುತ್ತದೆ ಆದ್ದರಿಂದ 0 6 ಗುಣಿಲೆ 3 ಮಾಡಿದಾಗ ಅಂದರೆ ಏನು ಇಲ್ಲಿ 340 ಮೀಟರ್ ಪ್ರತಿ ಸೆಕೆಂಡ್ ಬರೆಯಬೇಕು ಹಾಗಾದರೆ ನಾನು ಇಲ್ಲಿ ಈ ರೀತಿ ವಿದ್ಯಾರ್ಥಿ ಅದನ್ನು ನಾವು FPS ಆಯಾಮಗಳಲ್ಲಿ ಪರಿವರ್ತಿಸಬೇಕು ಇಲ್ಲ ಇದು ತಪ್ಪು ಆಗುತ್ತೆ ಏಕೆಂದರೆ 0 6 ಮಾಕ್ ನಾನು FPS ಆಯಾಮಗಳನ್ನು ಉಪಯೋಗಿಸಬೇಕು ಹೀಗಾಗಿ ನಾನು V ಸರಿಸಮಾನವಾಗಿ 0 6 ಗುಣಿಲೆ ಧ್ವನಿ ವೇಗ ಎಂದು ಬರೆಯುತ್ತೇನೆ ವಿದ್ಯಾರ್ಥಿ FPS ಆಯಾಮ FPS ಆಯಾಮ ಮತ್ತು ಅದು 994 8 ಫೀಟ್ ಪ್ರತಿ ಸೆಕೆಂಡ್ ಅಂದರೆ ಧ್ವನಿ ವೇಗ FPS ಆಯಾಮನಲ್ಲಿ ಆಗಿರುತ್ತದೆ ಈಗ ನನಗೆ ಎಲ್ಲವೂ ತಿಳಿದಿದೆ ಹೀಗಾಗಿ ಈ ಮೌಲ್ಯವನ್ನು ನಾನು ಇಲ್ಲಿ ಉಪಯೋಗಿಸಬೇಕು ಹೀಗಾಗಿ ಈಗ W2W1exp 91140000 00013890 8LD L ಅನುಪಾತ D 0 866 ಗುಣಿಲೆ L ಅನುಪಾತ D ಗರಿಷ್ಠ ಆಗಿರುತ್ತದೆ ಈಗ L ಅನುಪಾತ D ಮೌಲ್ಯ 16 ಎಂದು ತೆಗೆದುಕೊಳ್ಳೋಣ W2W1exp 91140000 816 ನಾವು ಈ LD ಮೌಲ್ಯವನ್ನು ಮೊಲವನ್ನು ಹೇಗೆ ಪರಿಗಣಿಸಬೇಕು ಎಂದು ಚರ್ಚಿಸಿಲ್ಲ ಅದಕ್ಕೆ LDmax ಆಯ್ಕೆ ಮಾಡುವುದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ಕಲಿಯೋಣ ಈ ಒಂದು ಪ್ರಶ್ನೆಯಲ್ಲಿ ನೀವು ಮೌಲ್ಯವನ್ನು 16 ಎಂದು ತಿಳಿದುಕೊಳ್ಳಬಹುದು ಮತ್ತು ಸಾಮಾನ್ಯವಾಗಿ ಬಹಳಷ್ಟು ವಿಮಾನಗಳಿಗೆ LDmax ಮೌಲ್ಯವು 15 16 17 ಆಗಿರುತ್ತದೆ ಇಲ್ಲಿ ಏನು ಪ್ರಮುಖವಾಗಿದೆ ಏಕೆಂದರೆ ನಾವು ಇಲ್ಲಿ ರೇಂಜ್ನನ್ನು ಕಂಡು ಹಿಡಿಯುತ್ತಿದ್ದೇವೆ ಮತ್ತು ಒಂದು ಜೆಟ್ ಚಾಲಿತ ಇಂಜಿನ್ನಲ್ಲಿ LD ಯು 0 866 LDmax ಇರುವಾಗ ನಾನು ಹಾರಬೇಕು ಹೀಗೆ ಮಾಡಿದಾಗ ನನಗೆ W2W1 ಮೌಲ್ಯವು 0 852 ಸಿಗುತ್ತದೆ ಹೀಗಾಗಿ ಈ ಅನುಪಾತದಿಂದ ತಿಳಿದರೆ ಎಷ್ಟು ಇಂಧನ ಬಳಕೆಯಾಗುತ್ತಿದೆ ಎಂದು ಇಲ್ಲಿ ನನಗೆ ತಿಳಿದಿರುತ್ತದೆ ಅದೇ ರೀತಿ ನಾನು ಲೊಯ್ಟ್ಟೆರ್ ಸ್ಥಿತಿಯಲ್ಲಿ ಕಂಡುಹಿಡಿಯಬಹುದು ಸರಿಸಮವಾಗಿ ಸಂಖ್ಯೆಗಳು ಬದಲಾಗುತ್ತವೆ ಅಷ್ಟೇ ಈ ಕೊನೆಯ ಉದಾಹರಣೆಯಲ್ಲಿ ನಾವು ಎಲ್ಲವನ್ನು ಆಯ್ದುಕೊಳ್ಳುತ್ತೇವೆ ಆದರೆ ಸಮಾಧಾನದಿಂದ ನಾವು ಇವುಗಳ ಆಯಾಮಗಳನ್ನು ನೋಡಿಕೊಳ್ಳಬೇಕು ನಾನು ಮತ್ತೆ ಇದನ್ನು ಹೇಳುತ್ತಿದ್ದೇನೆ ಸ್ಥಿರವಿಲ್ಲದ ಆಯಾಮಗಳನ್ನು ಅಂದರೆ C ಮತ್ತು Ct ಮುಂತಾದವುಗಳಲ್ಲಿ ನೀವು ಸರಿಯಾಗಿ ನೋಡಿಕೊಳ್ಳಬೇಕು